ಆದ್ದರಿಂದ ನಾವು ಆ ಸಮಸ್ಯೆಯನ್ನು ಮುಂದುವರಿಸುತ್ತೇವೆ ಆದ್ದರಿಂದ ಎರಡನೇ ಪುನರಾವರ್ತನೆಗಾಗಿ ನೀವು ವಿದ್ಯುತ್ ನಷ್ಟ ಎಂದು ಕರೆಯುವುದನ್ನು ಕ್ರಮವಾಗಿ 4 334 MW ಮೆಗಾವ್ಯಾಟ್ ಮತ್ತು p g 1 p g 2 ಎರಡನೇ ಪುನರಾವರ್ತನೆಯ ನಂತರ ಕ್ರಮವಾಗಿ 184 31 ಮೆಗಾವ್ಯಾಟ್ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಈಗ ನಿಮ್ಮ ಉತ್ಪಾದನೆಯ ಮೈನಸ್ ಲೋಡ್ ಅಥವಾ ಲೋಡ್ ಮೈನಸ್ ಉತ್ಪಾದನೆಯಾಗಿದೆ ಎಂದು ನೀವು ನೋಡಬೇಕು ಆದ್ದರಿಂದ ಆ ಸಂದರ್ಭದಲ್ಲಿΔP g2 370 4 334 184 58 181 34 8 414 ಮೆಗಾವ್ಯಾಟ್ ಅಂದರೆ ಇನ್ನೂ ಒಮ್ಮುಖಗೊಂಡಿಲ್ಲ ಮುಂದೆ ನಾವು ಈ i12dPgi dλ0 175107 000052 0 175107 ಆದ್ದರಿಂದ 8 4145 3641 5686

ಆದ್ದರಿಂದ ಇದರರ್ಥ ಮೂರನೆಯ ಪುನರಾವರ್ತನೆಯಲ್ಲಿ ನೀವು ಕರೆಯುವ 107 591 1586 ಆದ್ದರಿಂದ ಮೂರನೇ ಪುನರಾವರ್ತನೆಗಾಗಿ ನೀವು ಮತ್ತೆ ಅದೇ ಸೂತ್ರವನ್ನು ಬಳಸಿಕೊಂಡು ಅದರ Pg13109 1586 4120 00005188 849 MW ಅನ್ನು ಅದೇ ಸೂತ್ರದಲ್ಲಿ ನೀವು ಬದಲಿ ಮಾಡಿದ್ದೀರಿ ಆದ್ದರಿಂದ Pg1109 1586 4120 175109 483 MW ಆದ್ದರಿಂದ ಮೂರನೇ ಪುನರಾವರ್ತನೆಯ ನಂತರ ಅದು ನಿಮ್ಮ P g1 ಮತ್ತು P g2 ಆಗಿದೆ ಈಗ ಈ ಎರಡು ಉತ್ಪಾದನೆಯ ಮೌಲ್ಯಗಳನ್ನು ಬಳಸುವುದು ಈ ಎರಡು ಉತ್ಪಾದನೆಯ ಮೌಲ್ಯಗಳನ್ನು ಬಳಸಿಕೊಂಡು ನೀವು ಮೂರನೆಯ ಪುನರಾವರ್ತನೆಯ ಸಮಯದಲ್ಲಿ ವಿದ್ಯುತ್ ನಷ್ಟವನ್ನು ಲೆಕ್ಕಾಚಾರ ಮಾಡಿ ಆದ್ದರಿಂದ ಈ ಸೂತ್ರವನ್ನು ನೀಡಲಾಯಿತು ಆದ್ದರಿಂದ P Loss 0 849 2 0 483 2 ಇಲ್ಲಿ ದೋಷವೆಂದರೆ ΔP g 370 4 535 188 483 0 203 ಮೆಗಾವ್ಯಾಟ್ ಆದ್ದರಿಂದ ಒಮ್ಮುಖವಾಗಲು ನಾನು ಕಡಿಮೆ ಎಂದು ಕರೆಯಲು ಇದು ಇನ್ನೂ ಸಾಕಾಗುವುದಿಲ್ಲ ಆದ್ದರಿಂದ ಏನು ಮಾಡುತ್ತದೆ ಇನ್ನೂ ಒಂದು ಪುನರಾವರ್ತನೆಯನ್ನು ಕಂಡುಹಿಡಿಯುತ್ತದೆ ಆದ್ದರಿಂದ i12dPgidλ5 358 ಆದರೆ ದಯವಿಟ್ಟು ನಿಮ್ಮ ಲ್ಯಾಂಬ್ಡಾ 3 ರ ಮೌಲ್ಯವನ್ನು ನೀವು ಕರೆಯುವುದನ್ನು ಲೆಕ್ಕಾಚಾರ ಮಾಡಿ 5 ನಿಮ್ಮ Δλ 0 203 5 5358 0 1586 0 03788 109 ಆದ್ದರಿಂದ ನಾಲ್ಕನೇ ಪುನರಾವರ್ತನೆಗಾಗಿ ಇದರ ನಂತರ ನೀವು ನಾಲ್ಕನೇ ಪುನರಾವರ್ತನೆಯಲ್ಲಿ P g1 ನಾಲ್ಕನೇ ಪುನರಾವರ್ತನೆಯಲ್ಲಿ P g2 ಅನ್ನು ಲೆಕ್ಕ ಹಾಕುತ್ತೀರಿ ಮತ್ತು ಈ ಮೌಲ್ಯಗಳ ಅದೇ ಅಭಿವ್ಯಕ್ತಿಯಲ್ಲಿ ಬದಲಿಯಾಗಿ ನೀವು 188 95 ಮೆಗಾವ್ಯಾಟ್ ಪಡೆಯುತ್ತೀರಿ ಮತ್ತು ಈ P g2 ನಿಮಗೆ 185 58 ಮೆಗಾವ್ಯಾಟ್ ಸಿಗುತ್ತದೆ ಆದ್ದರಿಂದ ಇದರೊಂದಿಗೆ ನೀವು ಆ p loss 0 95 2 0 58 2 4 54 ಮೆಗಾವ್ಯಾಟ್ ಪಡೆಯುತ್ತೀರಿ ಈಗ ದೋಷವನ್ನು ಪರಿಶೀಲಿಸಿ ಆದ್ದರಿಂದ ΔP g 370 4 54 188 95 185 58 0 01 ಮೆಗಾವ್ಯಾಟ್ ಆದ್ದರಿಂದ ಇದು ನಿಜವಾಗಿ 0 01 ಮೆಗಾವ್ಯಾಟ್ಗೆ ಬರುತ್ತಿದೆ ಈ ಮೌಲ್ಯವು ತುಂಬಾ ಚಿಕ್ಕದಾಗಿದೆ ಮತ್ತು ಪರಿಹಾರವು ಒಮ್ಮುಖವಾಗಿದೆ ಇದರರ್ಥ ನೀವು ಈ ನಷ್ಟ ಸೂತ್ರವನ್ನು ಪರಿಚಯಿಸಿದಾಗ ಇದು ಏನು ತೆಗೆದುಕೊಳ್ಳುತ್ತದೆ ಇದು ಹೆಚ್ಚಿನ ಸಂಖ್ಯೆಯ ಪುನರಾವರ್ತನೆಯನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿ ಒಮ್ಮುಖವಾಗಲು ಕನಿಷ್ಠ ನಾಲ್ಕು ಪುನರಾವರ್ತನೆಗಳನ್ನು ತೆಗೆದುಕೊಳ್ಳುತ್ತಿದೆ ಆದರೆ ಗ್ರೇಡಿಯಂಟ್ ವಿಧಾನವು ಪ್ರತಿ ಪುನರಾವರ್ತನೆಯು ನಿಮ್ಮ ಡೆಲ್ಟಾ ಲ್ಯಾಂಬ್ಡಾವನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಲ್ಯಾಂಬ್ಡಾ ಮತ್ತು ಪೀಳಿಗೆಯ ಮತ್ತು ನಷ್ಟಗಳನ್ನು ಕರೆಯುವದನ್ನು ಮಾರ್ಪಡಿಸಬಹುದು ಆದ್ದರಿಂದ ಇದು ನಿಮ್ಮ ಅಂತಿಮ ಉತ್ತರವಾಗಿದೆ ಆದ್ದರಿಂದ ಇದು ನಿಮ್ಮ ಅಂತಿಮ ಉತ್ತರವಾಗಿದೆ ಆದ್ದರಿಂದ p g 1 188 95 ಮೆಗಾವ್ಯಾಟ್ ಇದು λ 109 196 ರೂ ಮೆಗಾವ್ಯಾಟ್ ಹೇಳುತ್ತದೆ ಮತ್ತು ಈ P g1 188 95 MW P g2 185 58 MW ಮತ್ತು P loss 4 54 MW ಆದ್ದರಿಂದ ನಾಲ್ಕನೇ ಪುನರಾವರ್ತನೆಯ ನಂತರ ಇದು ಉತ್ತರವಾಗಿದೆ ನೀವು ಹೆಚ್ಚು ನಿಖರತೆಯನ್ನು ಬಯಸಿದರೆ ನೀವು ಮತ್ತಷ್ಟು ಹೋಗಬಹುದು ಆದರೆ ಪರಿಹಾರವು ಒಮ್ಮುಖವಾಗಿದೆ ಎಂದು ನಾವು ಭಾವಿಸಬೇಕಾಗಿಲ್ಲ ಈಗ ದಂಡದ ಅಂಶಗಳನ್ನು ಕಂಡುಹಿಡಿಯುವ ಸಾಮಾನ್ಯ ವಿಧಾನ ಆದ್ದರಿಂದ ಅಭಿವ್ಯಕ್ತಿಗಳು ದೊಡ್ಡದಾಗಿದೆ ಎಂದು ತೋರುತ್ತದೆಯಾದರೂ ಈ ಎಲ್ಲಾ ಅಪ್ಲಿಕೇಶನ್ ಗಣಿತದ ಅಪ್ಲಿಕೇಶನ್ಗಳನ್ನು ಪ್ರದರ್ಶಿಸಲು ನಿಮಗೆ ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ವಿದ್ಯುತ್ ನಷ್ಟವು ಮೂಲತಃ ಪ್ರತಿ ಬಸ್ ಬಾರ್ನಲ್ಲಿ ಶಕ್ತಿಯ ಮೊತ್ತ ಎಂದು ನಾನು ಮೊದಲೇ ಹೇಳಿದ್ದೇನೆ ಆದ್ದರಿಂದ ಇದು PLossi1nPii1mPgi i1nPLi ಆದ್ದರಿಂದ ಈ ಸಮೀಕರಣವನ್ನು 70 ಎಂದು ಹೇಳಿ ಮತ್ತು ಈ ಸಮೀಕರಣದಲ್ಲಿ ನಾಮಕರಣವನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ ಈ ಸಮೀಕರಣದಲ್ಲಿ n ಎಂಬುದು ಒಟ್ಟು ಬಸ್ ಬಾರ್ಗಳ ಸಂಖ್ಯೆ m ಎಂಬುದು ಜನರೇಟರ್ ಬಸ್ ಬಾರ್ಗಳ ಒಟ್ಟು ಸಂಖ್ಯೆ ನನ್ನ ಪ್ರಕಾರ ಜನರೇಟರ್ಗಳು ಸಂಪರ್ಕ ಹೊಂದಿದ ಬಸ್ಗಳು P gi ಎಂಬುದು ಬಸ್ನಲ್ಲಿ ನಿಜವಾದ ವಿದ್ಯುತ್ ಉತ್ಪಾದನೆಯಾಗಿದೆ ಇದು ನಿಮಗೆ ತಿಳಿದಿದೆ ಮತ್ತು PL i ಸಾಮಾನ್ಯ ಬಸ್ i 12 m ಗಾಗಿ ಬಸ್ i ನಲ್ಲಿ ನಿಜವಾದ ವಿದ್ಯುತ್ ಲೋಡ್ ಮತ್ತು ಲೋಡ್ ಬಸ್ಗಾಗಿ ನಾನು 12 n ಮತ್ತು P i ಎಂಬುದು ಬಸ್ i ನಲ್ಲಿ ನಿವ್ವಳ ನೈಜ ಶಕ್ತಿಯಾಗಿದೆ ಆದ್ದರಿಂದ ನಾವು ಈ ಸಮೀಕರಣವನ್ನು ವಿಸ್ತರಿಸಿದರೆ ಇದನ್ನು ನಾವು P Loss P 1 P 2 ⋯ P m P m 1 P m 2 ⋯ P n ಎಂದು ಬರೆಯಬಹುದು ಈಗ ನೀವು dPLossdKdP1dKdP2dKdP3dKdPmdKdPm1dKdPndK for k23n ಗೆ ಸಂಬಂಧಿಸಿದಂತೆ ವ್ಯುತ್ಪನ್ನವನ್ನು ತೆಗೆದುಕೊಂಡರೆ ಈ ಸಮೀಕರಣದಿಂದ ಸ್ಪಷ್ಟವಾಗಿ ಲೆಕ್ಕಾಚಾರ dPidK ನನ್ನ ಪ್ರಕಾರ ಲೋಡ್ ಅಧ್ಯಯನದಿಂದ δ 2 δ 3 n n ನಿಮಗೆ ತಿಳಿದಿದ್ದರೆ ಎಲ್ಲವೂ ತಿಳಿದಿದೆ ನಂತರ ಇದನ್ನು ಸಹ ಲೆಕ್ಕಾಚಾರ ಮಾಡಬಹುದು ಇದರರ್ಥ ನಿಮ್ಮ PLossi1nPi ಅಂದರೆ ನಿಮ್ಮ ಈ ವಿಷಯ dPLossdKdP1dKdP2dKdP3dKdPmdKdPm1dKdPndK for k23n ಗೆ ಇದನ್ನು ಬರೆಯಬಹುದು ಆದ್ದರಿಂದ ನಾವು ಲೋಡ್ ಹರಿವಿನ ಸಮೀಕರಣಗಳಿಂದ ಮಾತ್ರ dPidK ಅನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದೇವೆ ಏಕೆಂದರೆ ನೀವು ಲೋಡ್ ಹರಿವಿನ ಪರಿಹಾರವನ್ನು ತಿಳಿದುಕೊಳ್ಳಬೇಕು ಈಗ ಸಮೀಕರಣ 71 ಇದರರ್ಥ P i P gi PL i ನಮಗೆ ತಿಳಿದಿರುವ ಸಂಬಂಧವನ್ನು ಗಣನೆಗೆ ತೆಗೆದುಕೊಳ್ಳುವ dPidK ಗೆ ಅಭಿವ್ಯಕ್ತಿ ನೀಡುತ್ತದೆ ಆದರೆ PL i ಸ್ಥಿರವಾಗಿರುತ್ತದೆ ಆದ್ದರಿಂದ ನೀವು ಉತ್ಪನ್ನವನ್ನು k ಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಿ ನೀವು ಈ ಒಂದು dP i dδ K dP gi dδ K ನ ವ್ಯುತ್ಪನ್ನವನ್ನು ತೆಗೆದುಕೊಂಡರೆ P L i ಸ್ಥಿರವಾಗಿರುತ್ತದೆ ಈಗ ವಿಭಿನ್ನತೆಯ ಸರಪಳಿ ನಿಯಮವನ್ನು ಬಳಸುವುದರಿಂದ ಈಗ ಈ ಸಮೀಕರಣದ ಅರ್ಥದ ವ್ಯತ್ಯಾಸದ ಸರಪಳಿ ನಿಯಮವನ್ನು ಬಳಸಿ ಆದ್ದರಿಂದ ನೀವು ಇದನ್ನು ಈ ರೀತಿ ಮಾಡಿದರೆ dPLossdKdPLossdPg2dPg2dKdPLossdPg3dPg3dKdPLossdPg4dPg4dKdPLossdPgmdPmdK ಆದ್ದರಿಂದ dPLossdKdPLossdPg2dP2dKdPLossdPg3dP3dKdPLossdPg4dP4dKdPLossdPgmdPmdK ಆದ್ದರಿಂದ ಇದು ಭೇದದ ಸರಪಳಿ ನಿಯಮವಾಗಿದೆ ಆದ್ದರಿಂದ ಈ ರೀತಿಯಲ್ಲಿ ನೀವು k 23 n ಗೆ ಬರೆಯಬಹುದು ಆದ್ದರಿಂದ ಇದು ಸರಪಳಿ ನಿಯಮ ಈಗ 73 ಮತ್ತು 72 ಸಮೀಕರಣವನ್ನು ಬಳಸುವುದರಿಂದ ನೀವು ಪಡೆಯುತ್ತೀರಿ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ಇದು ಡೆಲ್ಟಾ ನಿಮ್ಮ ಡೆಲ್ಟಾ p g 2 ಮೇಲೆ ಡೆಲ್ಟಾ ಡೆಲ್ಟಾ k ಡೆಲ್ಟಾ p g 3 ಮೇಲೆ ಡೆಲ್ಟಾ ಡೆಲ್ಟಾ k ಸಾಮಾನ್ಯವಾಗಿ ನಿಮ್ಮ ಡೆಲ್ಟಾ ಮೇಲೆ ನಿಮ್ಮ dp gm ಮೇಲೆ d ಡೆಲ್ಟಾ k ಆದ್ದರಿಂದ ನಷ್ಟವು ನಿಮ್ಮ ಎಲ್ಲಾ ತಲೆಮಾರುಗಳ ಆ ಸಡಿಲವಾದ ಬಸ್ ಅನ್ನು ಹೊರತುಪಡಿಸಿ ನೀವು ಕರೆಯುವ ಒಂದು ಕಾರ್ಯವಾಗಿದೆ ಅದಕ್ಕಾಗಿಯೇ ಇದನ್ನು m ನೇ ಅವಧಿಗೆ ಬರೆಯಲಾಗಿದೆ ಏಕೆಂದರೆ ನೀವು ಯಾವುದಕ್ಕೂ ಮೀರಿ m ಜನರೇಟರ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಅದಕ್ಕಾಗಿಯೇ ಇದು P g2 P g3 ಮತ್ತು P gm ವರೆಗೆ ಪ್ರಾರಂಭವಾಗುತ್ತಿದೆ ಆದ್ದರಿಂದ ಅದರ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುವುದು ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ ಸಮೀಕರಣ 73 ಮತ್ತು ನೀವು ಈ ಸಮೀಕರಣವನ್ನು ನೋಡಿದರೆ ಅದು ಮೂಲತಃ ನೀವು ಅದನ್ನು ಮಾಡಬಹುದು dPg2dKdP2dK dPg3dKdP3dK ಆದ್ದರಿಂದ ಇದು ನಿಜವಾಗಿ ನೀವು dP g2 dδ K ನೀವು ಅದನ್ನು dP 2 dδ K ನಿಂದ ಬದಲಾಯಿಸಬಹುದು ಈ ಸಮೀಕರಣದಿಂದ ನಿಮ್ಮ 72 ರಿಂದ ಮಾತ್ರ ಪ್ರತಿ ಪದವನ್ನು ಮತ್ತೆ ಬರೆಯುವುದಿಲ್ಲ ಆದರೆ ಸಾಮಾನ್ಯವಾಗಿ dP gi dδ K dP i dδ K ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಅದೇ ರೀತಿ ನಿಮ್ಮ dP gm dδ K dP m dδ K ಮತ್ತೆ ಈ ಸಮೀಕರಣದಿಂದ ಮಾತ್ರ ಆದ್ದರಿಂದ ನಾವು ಅದು k 23 n ಗೆ 74 ರ ಸಮೀಕರಣವಾಗಿದೆ ಆದ್ದರಿಂದ ಸರಪಳಿ ಭೇದದ ನಿಯಮವನ್ನು ಬಳಸಿಕೊಂಡು ನೀವು ಸರಪಣಿಯನ್ನು ಕರೆಯುವುದು ಇದು ಆದ್ದರಿಂದ P Loss ಕಾರ್ಯದ ನಂತರದ ಮುಂದಿನ ಹಂತವು P g1 ಅನ್ನು ಒಳಗೊಂಡಿಲ್ಲ ಏಕೆಂದರೆ P Loss P g2 P g3 P gm ನಿಮ್ಮ P g1 ಅದರ ವಾದಗಳಲ್ಲಿ dP Loss dP g1 0 ಗಾಗಿ ಇಲ್ಲಿದೆ ಮತ್ತು ಇದು ಸಮೀಕರಣ 73 ರಲ್ಲಿ ಸೇರಿಸಲಾಗಿಲ್ಲ

ಅದಕ್ಕಾಗಿಯೇ ಈ ಸಮೀಕರಣದಲ್ಲಿ ಇದನ್ನು ಸೇರಿಸಲಾಗಿಲ್ಲ ಏಕೆಂದರೆ P Loss ನಿಮ್ಮ P g1 ನ ಕಾರ್ಯವಲ್ಲ ಅದಕ್ಕಾಗಿಯೇ ಅದು P g2 P g3 P gm ನಾವು ವ್ಯುತ್ಪನ್ನವನ್ನು ತೆಗೆದುಕೊಂಡಿದ್ದೇವೆ ಅಂದರೆ ಈಗ ನೀವು 71 ರ ಸಮೀಕರಣದಿಂದ ಸಮೀಕರಣ 74 ಅನ್ನು ಕಳೆಯಿರಿ ಈಗ 74 ಅನ್ನು ಕಂಡುಹಿಡಿಯೋಣ ನೀವು ಸಮೀಕರಣ 71 ರಿಂದ ಸಮೀಕರಣ 74 ಅನ್ನು ಕಳೆಯಬೇಕು ಆದ್ದರಿಂದ ನೀವು 71 ರಿಂದ 74 ಅನ್ನು ಕಳೆಯುತ್ತಿದ್ದೀರಿ ಆದ್ದರಿಂದ ನೀವು ಹಾಗೆ ಮಾಡಿದರೆ dP1dKdP2dK1 dPLossdPg2dP3dK1 dPLossdPg3dPmdK1 dPLossdPgmdPm1dKdPm2dKdPndK0 ಆದ್ದರಿಂದ ಈ ಸಮೀಕರಣವು 75 ಆಗಿದೆ k 23 n ಈಗ ಇದು ನಿಜವಾಗಿ ನಿಮ್ಮ ಡೆಲ್ಟಾ ಕೆ ನಂತರ ಕೆ 23 ಎನ್ ಆದ್ದರಿಂದ ನೀವು k 2 ಅನ್ನು ಹಾಕಿದಾಗ ನಾವು ಒಂದು ಸಮೀಕರಣವನ್ನು ಪಡೆಯುತ್ತೇವೆ ನೀವು k 3 ಅನ್ನು ಹಾಕಿದಾಗ ನೀವು ಇನ್ನೊಂದು ಸಮೀಕರಣವನ್ನು ಪಡೆಯುತ್ತೀರಿ ಈ ರೀತಿಯಾಗಿ ನೀವು ನಿಮ್ಮ n ಸಂಖ್ಯೆಯ ಸಮೀಕರಣವನ್ನು ಕರೆಯುವಿರಿ ಏಕೆಂದರೆ ಅದು n ನೇ ಅವಧಿಗೆ ಹೋಗುತ್ತದೆ ಆದ್ದರಿಂದ ನಂತರ ನೀವು ಏನನ್ನು ಹೇಳುತ್ತೀರಿ ಅಥವಾ ನೀವು ಈ ಪದವನ್ನು ಕರೆದರೆ ಅದನ್ನು ನಿಮ್ಮ ಬಲಭಾಗಕ್ಕೆ ತಂದರೆ ಇದರ ಅರ್ಥವೇನೆಂದರೆ ನಾನು ಇದನ್ನು ಈ ರೀತಿ ಇಡುತ್ತೇನೆ ಇಲ್ಲದಿದ್ದರೆ ನೀವು ಮತ್ತೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ

ಈ ಸಮೀಕರಣವು 75 ಎಂದು ಭಾವಿಸೋಣ ಈ ಸಮೀಕರಣವು 75 ಆಗಿದೆ dP2dK1 dPLossdPg2dP3dK1 dPLossdPg3dPmdK1 dPLossdPgmdPm1dKdPm2dKdPndK dP1dK ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು k 23 n ಆ ಸಂದರ್ಭದಲ್ಲಿ ಅದು ಮುಂದುವರಿಯುತ್ತದೆ ನೀವು k 2 k 3 k n ಅನ್ನು ಈ ರೀತಿ ಹಾಕಿದರೆ ನೀವು ಈ ರೀತಿ ಹಾಕುತ್ತೀರಿ ಆದ್ದರಿಂದ ನಿಮ್ಮ ರೇಖಾತ್ಮಕವಲ್ಲದ ಸಮೀಕರಣಗಳ ಸೆಟ್ಗಳನ್ನು ಪಡೆಯಿರಿ ಇದರರ್ಥ ನಾವು ಮ್ಯಾಟ್ರಿಕ್ಸ್ ಅನ್ನು ಹಾಕಲು ಬಯಸಿದರೆ ಸಮೀಕರಣವನ್ನು ರೂಪಿಸುತ್ತದೆ ಇದರರ್ಥ ಕಾಲಮ್ ವೆಕ್ಟರ್ dP 1 dδ 2 dP 1 dδ 3 ಈ ರೀತಿ ಅದು ಮುಂದುವರಿಯುತ್ತದೆ ಆದ್ದರಿಂದ ಇದರರ್ಥ ನಿಮ್ಮ ಈ ಸಮೀಕರಣ ಎಂದರೆ ಈ ಸಮೀಕರಣವನ್ನು ನಾವು ಆ ಸಮೀಕರಣವನ್ನು 75 ಬರೆಯಬಹುದು dP2d2 dPmd2 ⋱ dP2dn dPmdn dPnd2 dPndn 1 dPLossdPg2 1 dPLossdPgm 1 1 dP1d2 dP1dn ಆದ್ದರಿಂದ ಇದರರ್ಥ ಸಮೀಕರಣದಲ್ಲಿ ನೀವು ಈ ಸಮೀಕರಣವನ್ನು 76 ಎಂದು ಕರೆಯುವಿರಿ ವಾಸ್ತವವಾಗಿ ಬಸ್ ಶಕ್ತಿಗಳನ್ನು P i δ k ಕೋನಗಳಿಗೆ ಸಂಬಂಧಿಸಿದೆ ಮತ್ತು ಮ್ಯಾಟ್ರಿಕ್ಸ್ ಕೇವಲ J1 ನಾವು J 1 J 2 J 3 J 4 ಅನ್ನು ನೋಡಿದ ಲೋಡ್ ಫ್ಲೋ ಅಧ್ಯಯನಗಳನ್ನು ಪರಿವರ್ತಿಸುತ್ತದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ವಾಸ್ತವವಾಗಿ ಇದು ಜೆ 1 ಟ್ರಾನ್ಸ್ಪೋಸ್ ಆಗಿದೆ ಆದ್ದರಿಂದ ಇದರರ್ಥ ಲೋಡ್ ಫ್ಲೋ ಅಧ್ಯಯನದ ನಂತರ ನಿಮಗೆ ಎಲ್ಲವೂ ತಿಳಿದಿದೆ ಆದ್ದರಿಂದ ಒಬ್ಬರು ಇದನ್ನು ನಮ್ಮ ವಸ್ತುವನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಇದು ನಿಜವಾಗಿ ಇದು ಅಥವಾ ನೀವು ಆ ಪೆನಾಲ್ಟಿ ಫ್ಯಾಕ್ಟರ್ ಎಂದು ಕರೆಯುವ ಪರಸ್ಪರ ಪೆನಾಲ್ಟಿ ಫ್ಯಾಕ್ಟರ್ ಅನ್ನು ಸಾಮಾನ್ಯವಾಗಿ ನಾವು L i 1 dP Loss dP gi ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇವು ಮೂಲತಃ ಪೆನಾಲ್ಟಿ ಅಂಶಗಳಾಗಿವೆ ಇದರರ್ಥ ಇದನ್ನು ನೀವು ತಿಳಿದಿದ್ದರೆ ನಾವು ಸುಲಭವಾಗಿ ತೆಗೆದುಕೊಳ್ಳಬಹುದು ಮತ್ತು ನಂತರ ನೀವು ತೆಗೆದುಕೊಳ್ಳಬಹುದು ನೀವು ಈ J 1 ಮೂಲಕ ಗುಣಿಸಿ ಎಂದು ಕರೆಯುವದನ್ನು ಎರಡೂ ಬದಿಯಲ್ಲಿ ವಿಲೋಮವಾಗಿ ಪರಿವರ್ತಿಸಿ ನಂತರ ನೀವು ಏನು ಕಾಲಮ್ ವೆಕ್ಟರ್ ಏನಾದರೂ ಬರಲಿದೆ ಎಂಬ ಪದವನ್ನು ನೀವು ಇಲ್ಲಿಗೆ ಪಡೆಯುತ್ತೀರಿ ಮತ್ತು ಅದರ ನಂತರ ನಿಮ್ಮೆಲ್ಲವೂ 1 1 1 ಸಹ ಕೈ ಬದಿಗೆ ಬರುತ್ತದೆ ಆದ್ದರಿಂದ ಇದರರ್ಥ ನಿಮ್ಮ ಸಮೀಕರಣ 76 ರ ಬಲಭಾಗವನ್ನು ಸುಲಭವಾಗಿ ಪಡೆಯಬಹುದು ಮತ್ತು ಸಮೀಕರಣದಿಂದ ಮತ್ತು ಇದು ವಾಸ್ತವವಾಗಿ ನೀವು ಲೋಡ್ ಫ್ಲೋ ವಿಷಯದ 41 ರ ಸಮೀಕರಣ ಎಂದು ಕರೆಯುವಿರಿ ನಾವು ಅವರ ಸಮೀಕರಣವನ್ನು ಅಧ್ಯಯನ ಮಾಡಿದ ಲೋಡ್ ಹರಿವು 41 ಇದೆ ಆದ್ದರಿಂದ ಅದರಿಂದ ನೀವು ಇದನ್ನು ಪಡೆಯುತ್ತೀರಿ ಲೋಡ್ ಫ್ಲೋ ಅಧ್ಯಯನಗಳ ನಂತರ 76 ಸಮೀಕರಣವನ್ನು ಸುಲಭವಾಗಿ ಪಡೆಯಬಹುದು ಆದ್ದರಿಂದ ಈಗ ಮತ್ತು ನೀವು dP1dKV1VKG1K sin 1 k B1K cos 1 K ಸಮೀಕರಣ 77 ಮತ್ತು ಇದು k 23 n ಆದ್ದರಿಂದ ನಿಮ್ಮ ಸಮೀಕರಣ 76 ಅನ್ನು ಬಳಸಿಕೊಂಡು ದಂಡದ ಅಂಶವನ್ನು ಕಂಡುಹಿಡಿಯುವುದು ತುಂಬಾ ಸುಲಭ ಅಂದರೆ ಲೋಡ್ ಫ್ಲೋ ಅಧ್ಯಯನಗಳಿಂದ ಲೋಡ್ ಫ್ಲೋ ಅಧ್ಯಯನಗಳ ನಂತರ ನಿಮಗೆ ಇದು ತಿಳಿದಿದೆ ಏಕೆಂದರೆ ಇದು J 1 ಮ್ಯಾಟ್ರಿಕ್ಸ್ ಮತ್ತು J 1 ಟ್ರಾನ್ಸ್ಪೋಸ್ ಆಗಿದೆ ಮತ್ತು ಲೋಡ್ ಫ್ಲೋ ಅಧ್ಯಯನಗಳ ನಂತರ ಬಲಗೈ ಕೂಡ ಈ ಎಲ್ಲಾ ನಿಯತಾಂಕಗಳನ್ನು Vವಿ ಮತ್ತು δ ಎಂದು ಕರೆಯಲಾಗುತ್ತದೆ ಮತ್ತು G ಮತ್ತು B ಲೈನ್ ನಿಯತಾಂಕಗಳಾಗಿವೆ ಆದ್ದರಿಂದ ಈಗಾಗಲೇ ಇದರರ್ಥ ನೀವು ಪಡೆದರೆ ನೀವು ಅದರ ಮೌಲ್ಯವನ್ನು ಪಡೆಯುವ ಯಾವುದೇ ಮೌಲ್ಯವು ನಿಮಗೆ ದಂಡದ ಅಂಶವನ್ನು ನೀಡುತ್ತದೆ ಏಕೆಂದರೆ ದಂಡದ ಅಂಶವು ಈ ನಿಯಮಗಳ ಪರಸ್ಪರ ಸಂಬಂಧಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ವ್ಯತ್ಯಾಸದ ಸರಪಳಿ ನಿಯಮವನ್ನು ಬಳಸಿಕೊಂಡು ನಿಮ್ಮ ವಿಷಯದಿಂದ ದಂಡದ ಅಂಶವನ್ನು ಹೇಗೆ ಕಂಡುಹಿಡಿಯುವುದು ಮತ್ತು ನೀವು ಲೋಡ್ ಫ್ಲೋ ಅಧ್ಯಯನಗಳಿಂದ ಬಂದವರು ಇದರರ್ಥ ಇದನ್ನು ಮೌಲ್ಯಮಾಪನ ಮಾಡಲು ನೀವು ಲೋಡ್ ಫ್ಲೋ ಅಧ್ಯಯನಗಳನ್ನು ಹೊಂದಿರಬೇಕು ಇದನ್ನು ಮುಗಿಸಿದ ನಂತರ ನಾವು ನಷ್ಟದ ಸೂತ್ರಕ್ಕೆ ಹೋಗುತ್ತೇವೆ P g2 P g3 ಮತ್ತು ಇನ್ನಿತರ ವಿಷಯಗಳಲ್ಲಿ P ನಷ್ಟವನ್ನು ಹೇಗೆ ಪಡೆಯುವುದು ಮತ್ತು ಅದು ಇಂದು ಪಡೆಯುತ್ತದೆ ಆದ್ದರಿಂದ ಇವು ಸರಳವಾದ ವಿಷಯವೆಂದರೆ ವಾಸ್ತವವಾಗಿ ಅಭ್ಯಾಸವೆಂದರೆ ಸ್ವಲ್ಪ ಮಾತ್ರ ತರಗತಿಯ ಕೆಲಸಕ್ಕೆ ಸಂಬಂಧಿಸಿದಂತೆ ತರಗತಿಯ ಕೆಲಸಕ್ಕೆ ಸಂಬಂಧಿಸಿದಂತೆ ಕೇವಲ ಎರಡು ಬಸ್ ಉದಾಹರಣೆ ಮಾತ್ರ ಸಾಧ್ಯ ಅಥವಾ ಮೂರು ಬಸ್ ಒಂದು ಸಡಿಲವಾದ ಬಸ್ ಆಗಿರಬಹುದು ಆದ್ದರಿಂದ ತರಗತಿಯ ಉದಾಹರಣೆಯಲ್ಲಿ ಎರಡಕ್ಕಿಂತ ಹೆಚ್ಚಿಲ್ಲದ ಸಣ್ಣ ಉದಾಹರಣೆಗಳಿವೆ ನೀವು ದೊಡ್ಡ ಉದಾಹರಣೆಯನ್ನು ದೊಡ್ಡ ಆಯಾಮದ ಗಾತ್ರವನ್ನು ತೆಗೆದುಕೊಂಡರೆ ಕೋಡಿಂಗ್ ಮಾಡದೆ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ ಧನ್ಯವಾದ